ನಮಸ್ಕಾರ ಮತ್ತು ಎನ್ಪಿಟಿಇಎಲ್ ಕೋರ್ಸ್ ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಹದಿನೇಳನೇ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಆಕ್ಟಿನ್ ಬೆಳವಣಿಗೆಯ ಚಲನಶಾಸ್ತ್ರದ ಬಗ್ಗೆ ಚರ್ಚಿಸುತ್ತಿದ್ದೆವು ನಾವು ಆಕ್ಟಿನ್ ಪಾಲಿಮರೀಕರಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಆಕ್ಟಿನ್ ಪಾಲಿಮರೀಕರಣ ಮತ್ತು ಬಲ ವೇಗದ ಸಂಬಂಧಗಳ ಸ್ವರೂಪಕ್ಕೆ ಸಂಬಂಧಿಸಿದ ಬಲವನ್ನು ನಾವು ಹೇಗೆ ಪ್ರಮಾಣೀಕರಿಸಬಹುದು ಮತ್ತು ಸ್ಟಾಲ್ ಬಲದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡುವುದು ಹೇಗೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಸ್ಟಾಲ್ ಬಲವನ್ನು ಪ್ರಾಯೋಗಿಕವಾಗಿ ಲೆಕ್ಕಾಚಾರ ಮಾಡಲು ನಾವು ಎಎಫ್ಎಂ ಅನ್ನು ಬಳಸುವ ಉದಾಹರಣೆಯನ್ನು ನೀಡಿದ್ದೇನೆ ಅಲ್ಲಿ ಪ್ರೋಬ್ ನ ತುದಿಯು ಕೋಶ ಚಲನೆಯ ದಿಕ್ಕಿಗೆ ಲಂಬವಾಗಿರುತ್ತದೆ ಇದರ ಪರಿಣಾಮವಾಗಿ ನೀವು ವಿಚಲನವನ್ನು ಸಮಯದ ಕ್ರಿಯೆಯಂತೆ ಟ್ರ್ಯಾಕ್ ಮಾಡಬಹುದು ಮತ್ತು ನೀವು ಒಂದು ಡಿಫ್ಲೆಕ್ಷನ್ ಪ್ರೊಫೈಲ್ ಅನ್ನು ಪಡೆಯುತ್ತೀರಿ ಅದು ಈ ರೀತಿ ಇದ್ದು ಮತ್ತು ಬಲವು ಸಹ ಇರುತ್ತದೆ ಆದ್ದರಿಂದ ಒಮ್ಮೆ ಅದು ಪ್ಲಾಟಿಯೂಸ್ ಆದರೆ ಅಂದರೆ ಈ ವಕ್ರರೇಖೆಯಿಂದ ನಾವು ವೇಗ ಮತ್ತು ಬಲವನ್ನು ಸಹ ಪಡೆಯಬಹುದು ವೇಗವು ಈ ವಕ್ರರೇಖೆಯ ಇಳಿಜಾರು ಮತ್ತು ಬಲವು k ಪಟ್ಟು ವಿಚಲನವಾಗಿದೆ ಇಲ್ಲಿ k ಎಂಬುದು ತುದಿಯ ಸ್ಪ್ರಿಂಗ್ ಸ್ಥಿರವಾಗಿರುತ್ತದೆ ಇದರೊಂದಿಗೆ ಲೇಖಕರು ಕಂಡುಕೊಂಡ ಪ್ರಕಾರ ನೀವು ಬಲ ವೇಗದ ರೇಖೆಯನ್ನು ಹೊಂದಿದ್ದೀರಿ ಅದು ಈ ರೀತಿ ಕಾಣುತ್ತದೆ ಅದು ಅದರ ಸ್ವರೂಪದಲ್ಲಿ ಕಾನ್ಕೇವ್ ಆಗಿದೆ ಅದು ಕಾನ್ಕೇವ್ ಬಲ ವೇಗದ ಕರ್ವ್ ಆಗಿದೆ ಬಲ ವೇಗ ಸಂಬಂಧಗಳ ಸ್ವರೂಪವನ್ನು ನಿರ್ದೇಶಿಸಲು ವಿವಿಧ ನಿಯತಾಂಕಗಳು ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ಪರೀಕ್ಷಿಸಲು ನಾವು ಮಾಡೆಲಿಂಗ್ ಫಾರ್ಮಲಿಸ್ಮ್ ಅನ್ನು ಅಭಿವೃದ್ಧಿಪಡಿಸಬಹುದೆಂದು ನಾವು ಕೇಳಲು ಬಯಸಿದ್ದೇವೆ ಆ ನಿಟ್ಟಿನಲ್ಲಿ ನಾನು ಸರಳವಾದ ಮಾದರಿಯನ್ನು ಪರಿಚಯಿಸಿದ್ದೇನೆ ಅಲ್ಲಿ ನೀವು ಪ್ರತಿಯೊಂದೂ ಮಾನೋಮರ್ ಗಳನ್ನು ಹೊಂದಿದ್ದೀರಿ ಮತ್ತು ಅದು ನಿರ್ಬಂಧಿತವಾಗಿದೆ ನಂತರ ನೀವು ಮೂರು ಮಾನೋಮರ್ ಗಳ ತಂತುಗಳೊಂದಿಗೆ ಪ್ರಾರಂಭಿಸಬೇಕಾಗಿದ್ದು ಈ ಹಿಂಭಾಗದ ಗೋಡೆಯನ್ನು ನಿವಾರಿಸಲಾಗಿದೆ ಮತ್ತು ಈ ತಂತು ನೀವು ಎಫ್ ಬಲವನ್ನು ಬೀರುವ ಗೋಡೆಯ ವಿರುದ್ಧ ಪಾಲಿಮರೀಕರಣಗೊಳಿಸುತ್ತದೆ ನಂತರ ನೀವು ತಿಳಿಯಬೇಕಾದದ್ದು ಏನೆಂದರೆ ಕವಲೊಡೆಯುವ ವೇಗದ ವಿಭಿನ್ನ ಮೌಲ್ಯಗಳಿಗೆ ಈ ಬೆಳವಣಿಗೆಯ ನೆಟ್ವರ್ಕ್ ಡೈನಾಮಿಕ್ಸ್ ಏನು ಮತ್ತು ಹೀಗೆ ಎಂಬುದು ನಾವು ಚರ್ಚಿಸಿದ ಘಟನೆಗಳು ಸಂಭವನೀಯ ತಂತು ಬೆಳವಣಿಗೆ ಅಥವಾ ಪಾಲಿಮರೀಕರಣ ಡಿಪಾಲಿಮರೀಕರಣ ಮತ್ತು ಕವಲೊಡೆಯುವಿಕೆ ಬಗ್ಗೆ ಆದ್ದರಿಂದ ಗೋಡೆಯಿಂದ ತಂತುಗಳ ಆರಂಭಿಕ ಅಂತರವು ಗೋಡೆಯ ಡಿ ಎಂದು ಅಂದರೆ ನೀವು ಕೆಲವು ತಂತುಗಳನ್ನು ಹೊಂದಿದ್ದರೆ ಮತ್ತು ನಿಮ್ಮಲ್ಲಿರುವುದು ಮತ್ತೊಂದು ಉದ್ದದ ಅಳತೆಯಾಗಿದೆ ಎಂದು ನಾವು ಊಹಿಸೋಣ ಈ ಹಂತದಿಂದ ಹೊಸ ತಂತು ರೂಪುಗೊಳ್ಳುವ ಮೊದಲು ನಿಮಗೆ ಕನಿಷ್ಟ Dbr ಅಗತ್ಯವಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಕನಿಷ್ಟ ಅಂತರವಾಗಿದೆ ಅಂದರೆ ಯಾವುದೇ ತಂತುವಿನ L ಉದ್ದ Dbr ಗಿಂತ ದೊಡ್ಡದಾದ ಅಥವಾ Dbr ಗಿಂತ ಹೆಚ್ಚಿನದಾಗಿದ್ದರೆ ನೀವು ಸೀಮಿತ ಸಂಭವನೀಯತೆ ಅಥವಾ ಸೀಮಿತ ಕವಲೊಡೆಯುವ ವೇಗವನ್ನು ಹೊಂದಿರುತ್ತೀರಿ ಅಸ್ತಿತ್ವದಲ್ಲಿರುವ ತಂತು Dbr ಆಗಿ Dbr ಉದ್ದವನ್ನು ತಲುಪಿದ ತಕ್ಷಣ ಮುಂದಿನ ತಂತು ಕವಲೊಡೆಯಬೇಕು ಇದರ ಪರಿಣಾಮವಾಗಿ ನೀವು ಅನೇಕ ಕವಲೊಡೆಯುವ ಘಟನೆಗಳನ್ನು ಹೊಂದಬಹುದು ಈ ಸಂದರ್ಭದಲ್ಲಿ Dbr ನಾಲ್ಕು ಮೊನೊಮರ್ ಆಗಿದ್ದರೆ ಒಮ್ಮೆ ನಾನು ನಾಲ್ಕು ಮೊನೊಮರ್ ಗಳನ್ನು ಹೊಂದಿದ್ದರೆ ನಾನು ಸೈದ್ಧಾಂತಿಕವಾಗಿ ಮತ್ತೊಂದು ತಂತು ರೂಪಿಸಬಹುದು ಅದು ಅಡ್ಡಲಾಗಿ ಬೆಳೆಯುತ್ತದೆ ಅಂತೆಯೇ ಅಸ್ತಿತ್ವದಲ್ಲಿರುವ ತಂತು ಬೆಳೆಯಲು ಇಲ್ಲಿಂದ ನಾನು ಈ ರೀತಿಯ ತಂತು ಕವಲೊಡೆಯುವ ಮತ್ತೊಂದು ಪರಿಸ್ಥಿತಿಯನ್ನು ಹೊಂದಬಹುದು ನೀವು Kbr ನ ಕವಲೊಡೆಯುವ ವೇಗವನ್ನು ಹೊಂದಿದ್ದೀರಿ ಆದ್ದರಿಂದ ಪಾಲಿಮರೀಕರಣದ ವೇಗವನ್ನು ron ಮೂಲಕ ನೀಡಬಹುದು K0 ಆಂತರಿಕ ಪಾಲಿಮರೀಕರಣ ವೇಗವಾಗಿದ್ದರೆ ನೀವು ಮಾನೋಮರ್ ಗಳ ಸಾಂದ್ರತೆ C ಯನ್ನು ಹೊಂದಿರುತ್ತೀರಿ ಮತ್ತು ಎಕ್ಸ್ಪೋನೆನ್ಸಿಯಲ್ f dKBT kon ಆಗಿರುತ್ತದೆ ಇದನ್ನೇ ನಾವು ಪಾಲಿಮರೀಕರಣ ವೇಗವೆನ್ನುವುದು ಇಲ್ಲಿರುವುದು ಬಲ ಎಫ್ ಮೇಲೆ ಎಕ್ಸ್ಪೋನೆನ್ಸಿಯಲ್ ಅವಲಂಬನೆಯಾಗಿದೆ ಇದರೊಂದಿಗೆ ಗೋಡೆಯನ್ನು ನಿರ್ಬಂಧಿಸಲಾಗುತ್ತಿದೆ ಮತ್ತು ಡಿ ಯು ಒಂದು ಮೊನೊಮರ್ ಸೇರಿಸಿದರೆ ಗೋಡೆ ಚಲಿಸುವ ದೂರಕ್ಕೆ ಅನುರೂಪವಾಗಿದೆ ನೇರ ತಂತು ಡಿ ಯ ಈ ಪ್ರಕರಣವು ಡೆಲ್ಟಾ ಕ್ಕೆ ಸಮಾನವಾಗಿರುತ್ತದೆ ಅಲ್ಲಿ ಡೆಲ್ಟಾ ಮೊನೊಮರ್ ಉದ್ದವನ್ನು ಪ್ರತಿನಿಧಿಸುತ್ತದೆ ಆದರೆ ಅದು ಕೋನದಲ್ಲಿದ್ದರೆ ಅಂದರೆ ಡಿ ಯು ಡೆಲ್ಟಾ ಕಾಸ್ ಥೀಟಾ θ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಕೋನ ಥೀಟಾ θ ಎಪ್ಪತ್ತು ಡಿಗ್ರಿ ಆಗಿರುತ್ತದೆ ಈ ಆಕ್ಟಿನ್ ನೆಟ್ವರ್ಕ್ ನ ಬೆಳವಣಿಗೆಯನ್ನು ಅಧ್ಯಯನ ಮಾಡಲು ನಾವು ಬಯಸುತ್ತೇವೆ ಅದಕ್ಕಾಗಿ ನಾವು ಮಾಂಟೆ ಕಾರ್ಲೊ ಸಿಮ್ಯುಲೇಶನ್ ಗಳನ್ನು ಬಳಸುತ್ತೇವೆ ಮತ್ತು ನಿರ್ದಿಷ್ಟವಾಗಿ ನಾವು ಗಿಲ್ಲೆಸ್ಪಿ ಅಲ್ಗಾರಿದಮ್ ಎಂಬ ಅಲ್ಗಾರಿದಮ್ ಅನ್ನು ಬಳಸುತ್ತೇವೆ ಆದ್ದರಿಂದ ಗಿಲ್ಲೆಸ್ಪಿಯ ಅಲ್ಗಾರಿದಮ್Gillespie's algorithm ನಲ್ಲಿ ನೀವು ಏನು ಮಾಡುತ್ತೀರಿ ಎಂದರೆ ಒಟ್ಟು ಘಟನೆಗಳ ಸಂಖ್ಯೆಯನ್ನು ಎನ್ ಪಾಲಿಮರೀಕರಣ ಘಟನೆಗಳು ಎಂಬುದಾಗಿಯೂ ಎನ್ ಡಿಪಾಲಿಮರೀಕರಣ ಘಟನೆಗಳು ಮತ್ತು ಜೆ ಕವಲೊಡೆಯುವಿಕೆಯ ಘಟನೆಗಳಾಗಿ ಹೊಂದಿದ್ದೀರಿ ಅಲ್ಲಿ ಜೆ ಕಡಿಮೆ ಅಥವಾ ಎನ್ ಗೆ ಸಮಾನವಾಗಿರುತ್ತದೆ ಅಲ್ಲಿ ಎನ್ ತಂತುಗಳ ಸಂಖ್ಯೆಗೆ ಅನುರೂಪವಾಗಿದೆ ನಾನು 1 ರಿಂದ 2n j ಗೆ ಸಮನಾದ Pm ನ ಸಂಭವನೀಯತೆಯನ್ನು km km ಸಂಕಲನ ಎಂದು ಲೆಕ್ಕ ಹಾಕಬಹುದು ಆದ್ದರಿಂದ ಈ ಸಂಭವನೀಯತೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಪ್ರತಿ ಬಾರಿಯೂ ಏನು ಮಾಡುತ್ತೀನಿ ಎಂದರೆ ಗಿಲ್ಲೆಸ್ಪಿ ಅಲ್ಗಾರಿದಮ್ ನಲ್ಲಿ ಕೇವಲ ಒಂದು ಘಟನೆಯನ್ನು ಮಾತ್ರ ಪ್ರಚೋದಿಸಲಾಗುತ್ತದೆ ಮತ್ತು ನಂತರ ಮುಂದಿನ ಘಟನೆ ಪ್ರಚೋದಿಸಲ್ಪಟ್ಟು ಅದು ಡೆಲ್ಟಾ ಟಿ ಗೆ ಸಮನಾಗಿರುತ್ತದೆ ಎಲ್ಲಾ ವೇಗದ 1 ಸಂಕಲನದಿಂದ ln1R ಆಗಿರುತ್ತದೆ ಅಲ್ಲಿ ಆರ್ ಶೂನ್ಯ ಮತ್ತು ಒಂದರ ನಡುವಿನ ಏಕರೂಪದ ರ್ಯಾನ್ಡಮ್ ಸಂಖ್ಯೆ ಆಗಿದೆ ಇದನ್ನು ಬಳಸಿಕೊಂಡು ನಾವು ಏನನ್ನು ಅನುಕರಿಸಬಹುದೆಂದು ನೋಡೋಣ ಎಫ್ ಬಲಕ್ಕೆ ಒಳಪಟ್ಟ ಗೋಡೆಯ ವಿರುದ್ಧ ಪಾಲಿಮರೀಕರಣಗೊಳ್ಳುವ ಒಂದೇ ತಂತು ಮತ್ತು ಈ ತಂತು ಸಮತಲವಾಗಿರುತ್ತದೆ ಆದ್ದರಿಂದ ತಂತುಗಳ ವೇಗಕ್ಕಾಗಿ ನಾನು ಅಭಿವ್ಯಕ್ತಿಯನ್ನು ಬರೆಯಬಲ್ಲೆ ತಂತು ಬೆಳವಣಿಗೆಯ ವೇಗ KonC ಹೀಗಾಗಿ Kon K0 C e ಶಕ್ತಿಗೆ fdKt Koff ಆಗಿದೆ ಒಮ್ಮೆ ನಾವು ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ಹೊಂದಿದ್ದರೆ ಅದುವೇ ವೇಗವಾಗಿರುತ್ತದೆ ಇದಕ್ಕಾಗಿ ನಾನು ಸ್ಟಾಲ್ ಬಲವನ್ನು ನಿರ್ಧರಿಸಬಹುದು ಮೊದಲನೆಯದಾಗಿ ವೇಗದ ಪ್ರೊಫೈಲ್ ಇದರ ಅರ್ಥ ಈ ಎಕ್ಸ್ಪೋನೆನ್ಸಿಯಲ್ ನಂತೆ ಕಾಣುತ್ತದೆ ಇದರರ್ಥ ನೀವು e ಶಕ್ತಿಗೆ fd ಆಗಿದೆ ಎಂದು ಈ ನಿರ್ದಿಷ್ಟ ಮೌಲ್ಯವನ್ನು ವಿ ಶೂನ್ಯ ಆಗಿದ್ದು ಮತ್ತು ಎಫ್ ಗೆ ಅನುಗುಣವಾದ ವಿ ಶೂನ್ಯ ಆಗಿದ್ದು ಅನ್ನು ಸ್ಟಾಲ್ ಬಲ ಎಂದು ಕರೆಯಲಾಗುತ್ತದೆ ಈ ಅಭಿವ್ಯಕ್ತಿಯಲ್ಲಿ ನಾನು ವಿ ಅನ್ನು ಶೂನ್ಯ ಗೆ ಸಮನಾಗಿ ಹೊಂದಿಸಬಹುದು ಮತ್ತು ನಾನು k0 C e ಶಕ್ತಿಗೆ fd KBT Koff ಶೂನ್ಯ ಗೆ ಸಮನಾಗಿ ಹೊಂದಬಹುದು ಆದ್ದರಿಂದ ಇಲ್ಲಿಂದ ನಾನು fs ಮೌಲ್ಯವನ್ನು ಕಂಡುಹಿಡಿಯಬಹುದು ಇದು KBTd ಬಾರಿ ln ಇದು ಕೆಲವು ಆಂತರಿಕ ಶಕ್ತಿ ಪ್ರಮಾಣವಾಗಿದೆ ಮತ್ತು ನೀವು ಅದನ್ನು f0 ಎಂದು ಕರೆಯಬಹುದು ಆಕ್ಟಿನ್ ಮೊನೊಮರ್ ಸಿಸ್ಟಮ್ ಗಾಗಿ ನೀವು ಮೌಲ್ಯಗಳನ್ನು ಪ್ಲಗ್ ಇನ್ ಮಾಡಿದರೆ ನೀವು 1 97 f0 ನ ಕ್ರಮದ fs ಅನ್ನು ಪಡೆಯುತ್ತೀರಿ ಬಲ ವೇಗದ ಸಂಬಂಧವು ನೆಟ್ವರ್ಕ್ ಗಾಗಿ ಹೇಗೆ ಕಾಣುತ್ತದೆ ಎಂಬುದನ್ನು ಈಗ ನೋಡೋಣ ನೀವು ಇಲ್ಲಿ ಎರಡು ಉದ್ದದ ಮಾಪಕಗಳನ್ನು ಹೊಂದಿದ್ದೀರಿ ಒಂದು Dwall ಇದು ಸ್ಥಿರ ಗೋಡೆಯಿಂದ ಚಲಿಸುವ ಗೋಡೆಯ ಆರಂಭಿಕ ಸ್ಥಾನವಾಗಿದೆ ಈ ದೂರವು Dwall ಆಗಿದೆ ಈ ದೂರವನ್ನು ನಾನು ಹಿಂದೆಯೂ Dwall ಅನ್ನು ಪ್ರತಿನಿಧಿಸಿದ್ದೇ ಎಂದು ನಾನು ಭಾವಿಸುತ್ತೇನೆ ನೀವು ಎರಡೂ ಮಾರ್ಗಗಳನ್ನು ಆಯ್ಕೆ ಮಾಡಬಹುದು ಏಕೆಂದರೆ ಇದು ತಂತುಗಳ ಆರಂಭಿಕ ಉದ್ದ ಮೂರು ಮೊನೊಮರ್ ಗಳು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಈಗ ಅಪ್ರಸ್ತುತವಾಗುತ್ತದೆ ಮತ್ತು ನಮ್ಮಲ್ಲಿರುವುದು Dbr ಎಂಬ ಮತ್ತೊಂದು ಉದ್ದದ ಅಳತೆಯಾಗಿದೆ ಆದ್ದರಿಂದ Dbr ಎರಡು ಕವಲೊಡೆಯುವ ಬಿಂದುಗಳ ನಡುವಿನ ಕನಿಷ್ಠ ಅಂತರವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಈ ರೀತಿಯಾಗಿ ಬೆಳೆಯುವ ತಂತು ಹೊಂದಿದ್ದರೆ ಮತ್ತು ಈ ಹಂತದಲ್ಲಿ ಒಂದು ತಂತು ಕವಲೊಡೆಯುತ್ತಿದ್ದರೆ ಕನಿಷ್ಠ ಅಂತರವಿದೆ ಅದಕ್ಕಿಂತಲೂ ದೂರದಲ್ಲಿ ಮತ್ತೊಂದು ತಂತು ಇಲ್ಲಿಂದ ಕವಲೊಡೆಯಬಹುದು ಈ ದೂರ ಡಿ' Dbr ಗೆ ಹೆಚ್ಚು ಅಥವಾ ಸಮನಾಗಿರಬೇಕು ಹಾಗಾದರೆ ಅದರ ಭೌತಿಕ ಮಹತ್ವವೇನು ಒಂದು ಸಂಭಾವ್ಯ ಕಾರಣವೆಂದರೆ ಈ ಕವಲೊಡೆಯುವ ಘಟನೆಯು Arp 23 ಎಂಬ ಪ್ರೋಟೀನ್ ನಿಂದ ಮಧ್ಯಸ್ಥಿಕೆ ವಹಿಸುತ್ತದೆ ಮತ್ತು Arp 23 ರ ಗಾತ್ರವು ಹತ್ತರಿಂದ ಇಪ್ಪತ್ತು ನ್ಯಾನೊಮೀಟರ್ ಗಳ ಕ್ರಮದಲ್ಲಿದೆ ಎಂದು ಅಂದಾಜಿಸಲಾಗಿದೆ ನಾವು ಈ ಹಂತಕ್ಕೆ ಅಂಟಿಕೊಂಡಿರುವ ದೊಡ್ಡ ಪ್ರೋಟೀನ್ ಹೊಂದಿದ್ದರೆ ಮುಂದಿನ ಬಂಧಿಸುವ ವಲಯವು ಈ ಬಂಧಿಸುವ ಸ್ಥಳದಿಂದ ಸ್ವಲ್ಪ ದೂರದಲ್ಲಿರಬಹುದು ಆದ್ದರಿಂದ ನೀವು Dbr ಮತ್ತು Dwall ಅನ್ನು ಹೊಂದಿದ್ದೀರಿ ಈಗ ಸರಳ ಪ್ರಕರಣವನ್ನು ಊಹಿಸೋಣ ನೀವು ಈ ವ್ಯವಸ್ಥೆಯನ್ನು ಹೊಂದಿದ್ದೀರಿ ಎಂದಾದರೆ ನಿಮಗೆ ಒಂದು ಕವಲೊಡೆಯುವ ವೇಗವಿದೆ ಮತ್ತು ನಿಮಗೆ K0 C ತಿಳಿದಿದೆ Dwall ನೀಡಲಾಗಿದೆ ಮತ್ತು Dbr ಸಹ ನೀಡಲಾಗಿದೆ ನಾವು Dbr ಅನ್ನು ಒಂದನೂರು ಪಟ್ಟು ಡೆಲ್ಟಾ ಎಂದು ಊಹಿಸೋಣ ಅಲ್ಲಿ ಡೆಲ್ಟಾ ಮೊನೊಮರ್ ಉದ್ದ ಮತ್ತು Dwall ಹತ್ತು ಡೆಲ್ಟಾ ಆಗಿದೆ ಇದು ಸೂಚಿಸುವಂತೆ ಈ ಗೋಡೆಯು ಹಿಂದಿನ ಗೋಡೆಯಿಂದ ಕೇವಲ ಹತ್ತು ಡೆಲ್ಟಾ ದೂರದಲ್ಲಿದೆ ಆದರೆ ಹೊಸ ಕವಲು ರೂಪುಗೊಳ್ಳುವ ಮೊದಲು ತಂತು ನೂರು ಡೆಲ್ಟಾ ಉದ್ದವಿರಬೇಕು ಒಂದೇ ತಂತುಗಾಗಿ ನಾನು ವೇಗ ಮತ್ತು ಬಲ ಕರ್ವ್ ಅನ್ನು ನೋಡಿದರೆ ಇದು ಕವಲೊಡೆಯದೆ ಸಮತಲವಾದ ಏಕ ತಂತಿಗೆ ಅನುರೂಪವಾಗಿದೆ ಆದ್ದರಿಂದ ನಾನು ಕಾರ್ಯನಿರ್ವಹಿಸಿದರೆ ಇದು ಸ್ಪಷ್ಟವಾಗಿದೆ ಅಥವಾ ನನ್ನ ಸ್ಟಾಲ್ ಬಲ ನಿರ್ಬಂಧಿಸುವ ಶಕ್ತಿ fs ಒಂದೇ ತಂತುಗೆ ಅನುಗುಣವಾಗಿರುವುದು ಎಂದು ಅದನ್ನು ನಿರೀಕ್ಷಿಸಬಹುದು ಈಗ ನಾನು ಒಂದೇ ತಂತುಗಳ ಸ್ಟಾಲ್ ಬಲಕ್ಕೆ ಸಮಾನವಾದ ಬಲದ ಮೌಲ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಊಹಿಸಿಕೊಳ್ಳಿ ಈ ಬಲದಲ್ಲಿ ತಂತು ನೂರು ಡೆಲ್ಟಾ ಗಳ ಉದ್ದವನ್ನು ತಲುಪುವ ಸಾಧ್ಯತೆ ಇರುವುದಿಲ್ಲ ಇಲ್ಲಿ ಈ ವಕ್ರರೇಖೆಯ ಮೌಲ್ಯವು ಸ್ಟಾಲ್ ಫೋರ್ಸ್ ನ ಮೌಲ್ಯವೇ ಆಗಿದೆ ಮತ್ತು ಅದಕ್ಕೂ ಮೀರಿ ಅದು ಶೂನ್ಯವಾಗಿರುತ್ತದೆ ಆದರೆ ಗೋಡೆಯ ಮೇಲಿನ ಬಲವು ಸ್ಟಾಲ್ ಬಲಗಿಂತ ಕಡಿಮೆಯಿದ್ದರೆ ನಾವು ಈ ಫೋರ್ಸ್ ಮೌಲ್ಯದಲ್ಲಿ ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಹೇಳೋಣ ಆದ್ದರಿಂದ ಒಂದು ಹೊಸ ತಂತು ರೂಪುಗೊಳ್ಳುವಂತಹ ನೂರು ಡೆಲ್ಟಾ ಗಳ ಅಂತರವನ್ನು ತಲುಪುವವರೆಗೆ ಒಂದೇ ತಂತು ಗೋಡೆಯನ್ನು ಮತ್ತಷ್ಟು ತಳ್ಳುವ ಸಾಧ್ಯತೆಯಿದೆ ಮತ್ತು ಹೊಸ ತಂತು ರೂಪುಗೊಂಡ ನಂತರ ಎರಡು ತಂತುಗಳು ಗೋಡೆಗೆ ತಳ್ಳುತ್ತದೆ ಆ ನೆಟ್ವರ್ಕ್ ನ ಸ್ಟಾಲ್ ಬಲವು ಹೆಚ್ಚಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದು ಈ ರೀತಿಯ ವಕ್ರತೆಯನ್ನು ಹೊಂದಿರುತ್ತದೆ ಎಂದು ನೀವು ತಿಳಿಯುವಿರಿ ಆದ್ದರಿಂದ ನೀವು ಒಂದೇ ತಂತುಗಾಗಿ ಒಂದು ಬಲ ಕರ್ವ್ ಅನ್ನು ಹೊಂದಿದ್ದೀರಿ ನೀವು ಒಂದು ಕವಲೊಡೆಯುವ ಘಟನೆಯನ್ನು ಹೊಂದಿದ್ದರೆ ನೀವು Dbr ಅನ್ನು ಹತ್ತು ಡೆಲ್ಟಾ ಕ್ಕೆ ಸಮನಾಗಿ Dbr ನೂರು ಡೆಲ್ಟಾ ಕ್ಕೆ ಸಮನಾಗಿರುತ್ತದೆ ಮತ್ತು Dwall ಹತ್ತು ಡೆಲ್ಟಾ ಗೆ ಸಮನಾಗಿರುತ್ತದೆ ಎಂದು ಮತ್ತು ಈ ಒಂದೇ ತಂತಿನಿಂದ ಬಲ ಕರ್ವ್ ನ ಭಿನ್ನತೆ ನೋಡಲು ಪ್ರಾರಂಭಿಸುತ್ತೀರಿ ಈಗ ನಾನು Dbr ಅನ್ನು Dwall ಗೆ ಸಮಾನವಾದ ಹತ್ತು ಡೆಲ್ಟಾ ವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಹಾಗಾದರೆ ನಂತರ ನಾನು ಯಾವ ರೀತಿಯ ಬಲ ಕರ್ವ್ ಅನ್ನು ನಿರೀಕ್ಷಿಸಬಹುದು ಈ ಸಂದರ್ಭದಲ್ಲಿ ಕವಲೊಡೆಯುವಿಕೆಯ ಅಂತರವು ಗೋಡೆಯ ಅಂತರಕ್ಕೆ ಸಮನಾಗಿರುತ್ತದೆ ಈಗ ನಾವು ಚರ್ಚಿಸಿದ ಈ ನಿರ್ದಿಷ್ಟ ವಿದ್ಯಮಾನಗಳನ್ನು ಗಮನಿಸಿದರೆ ಹೊಸ ತಂತು ಕವಲೊಡೆಯುತ್ತದೆ ಎಂಬುದು ಬಹುತೇಕ ಖಚಿತವಾಗಿದೆ ಆ ಸಂದರ್ಭದಲ್ಲಿ ನೀವು ಈ ರೀತಿಯ ಬಲ ವೇಗದ ಪ್ರೊಫೈಲ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಕವಲೊಡೆಯುವಿಕೆಯ ಉಪಸ್ಥಿತಿ ಅಥವಾ ಕವಲೊಡೆಯುವಿಕೆಯ ಸಂಭವವು ನಿಜವಾಗಿಯೂ ಸ್ಟಾಲ್ ಬಲವನ್ನು ಹೆಚ್ಚಿನ ಬಲಕ್ಕೆ ಬದಲಾಯಿಸುತ್ತದೆ ಏಕೆಂದರೆ ನೀವು ವ್ಯವಸ್ಥೆಗಳನ್ನು ಹೊಂದಿದ್ದೀರಿ ನೀವು ವಿವಿಧ ಜಿಯೋಮೆಟ್ರಿ ಗಳನ್ನು ಹೊಂದಬಹುದು ಈ ಸಂದರ್ಭದಲ್ಲಿ ನೀವು ಎರಡು ತಂತುಗಳನ್ನು ಹೊಂದಿರುವ ಒಂದು ರೀತಿಯ ಜಿಯೋಮೆಟ್ರಿ ಯಲ್ಲಿ ನೀವು ಮೂರನೆಯ ತಂತು ಹೊಂದಿದ್ದರೆ ಅದು ಸ್ಟಾಲ್ ಬಲವನ್ನು ಹೆಚ್ಚಿಸುತ್ತದೆ ಈ ನಿರ್ದಿಷ್ಟ ಪ್ರಕರಣವನ್ನು ನಾವು ಏಕೆ ನೋಡಬೇಕು ಎಂದು ಇದು ಈಗ ಸೂಚಿಸುತ್ತದೆ Dbr ನೂರು ಡೆಲ್ಟಾ ಕ್ಕೆ ಸಮನಾಗಿರುತ್ತದೆ ಮತ್ತು Dwall ಹತ್ತು ಡೆಲ್ಟಾ ಗಳಿಗೆ ಸಮನಾಗಿರುತ್ತದೆ ಮತ್ತು ಈ ನಿರ್ದಿಷ್ಟ ಪ್ರಕರಣದಿಂದ ನಾವು ಹೇಗೆ ವಿಮುಖರಾಗಿದ್ದೇವೆ ನೀವು ಗೋಡೆಯ ಸ್ಥಾನವನ್ನು ಯೋಜಿಸಿದರೆ ಸಮಯದ ಕಾರ್ಯವಾಗಿ ನೀವು ನೋಡುವುದು ಈ ವಿಶಾಲ ಏರಿಳಿತಗಳು ಇವೆ ಮತ್ತು ಈ ಉದ್ದವು ಹತ್ತು ಡೆಲ್ಟಾ ಅಥವಾ ಹದಿನೈದು ಡೆಲ್ಟಾ ಗಳಿಗೆ ಸಮಾನವಾಗಿರುತ್ತದೆ ಎಂದು ಊಹಿಸೋಣ ಸ್ವಲ್ಪ ಸಮಯದ ನಂತರ ಗೋಡೆಯ ಸ್ಥಾನವು ಈ ಅಂತರವನ್ನು ಮೀರಿ ಕವಲೊಡೆಯುವಿಕೆಯನ್ನು ಪ್ರಚೋದಿಸುತ್ತದೆ ಎಂದು ನೀವು ನೋಡುತ್ತೀರಿ ಈ ಘಟನೆಗಳಿಗೆ ಪ್ರತಿ ಬಾರಿಯೂ ಗೋಡೆಯ ಸ್ಥಾನವು ಕವಲೊಡೆಯುವ ಅಂತರವನ್ನು ಮೀರಿ ತಳ್ಳಲ್ಪಡುತ್ತದೆ ಮತ್ತು ಹೊಸ ಕವಲೊಡೆಯುವ ಘಟನೆ ಇರುತ್ತದೆ ಕವಲೊಡೆಯುವಿಕೆಯು ರೂಪುಗೊಳ್ಳುತ್ತದೆ ಅಥವಾ ರೂಪುಗೊಳ್ಳಬಹುದು ಏಕೆಂದರೆ ನೀವು ಸೀಮಿತ ಸಂಭವನೀಯತೆಯನ್ನು ಹೊಂದಿರುತ್ತೀರಿ ಕವಲೊಡೆಯುವಿಕೆ ರೂಪುಗೊಂಡ ನಂತರ ಸ್ಟಾಲ್ ಬಲವು ಹೆಚ್ಚಾಗುತ್ತದೆ ಏಕೆಂದರೆ ಈಗ ಎರಡು ತಂತುಗಳು ಗೋಡೆಗೆ ತಳ್ಳುತ್ತವೆ ಆದ್ದರಿಂದ ಇದು ಸ್ಟಾಲ್ ಬಲವನ್ನು ನಿರ್ಧರಿಸುವ ಏರಿಳಿತದ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ನೀವು ಈ ಏರಿಳಿತ ಅವಲಂಬಿತ ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಬೇಕಾದರೆ ಒಂದು ನಿರ್ದಿಷ್ಟ ಪ್ರಕರಣದ ಏರಿಳಿತವು ಯಾವಾಗಲೂ ಈ ನಿರ್ದಿಷ್ಟ ಪ್ರಕರಣಕ್ಕಿಂತ ಕೆಳಗಿರುತ್ತದಯೇ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಯಾವುದೇ ಕವಲೊಡೆಯುವಿಕೆ ಇರುವುದಿಲ್ಲ ಏಕೆಂದರೆ ಕವಲೊಡೆಯುವ ದೂರ Dbr ಅನ್ನು ಏರಿಳಿತದೊಂದಿಗೆ ಸಹ ನೀವು ಮೀರಿಸಲಾಗುವುದಿಲ್ಲ ಬಲದ ಕಾರ್ಯವಾಗಿ ಗೋಡೆಯನ್ನು ಸಂಪರ್ಕಿಸುವ ತಂತುಗಳ ಸಂಖ್ಯೆಯನ್ನು ರೂಪಿಸುವ ಮೂಲಕ ಏರಿಳಿತದ ಈ ಪರಿಣಾಮವನ್ನು ಸಹ ನೀವು ಅರ್ಥಮಾಡಿಕೊಳ್ಳಬಹುದು ಬಲವು ಶೂನ್ಯವಾಗಿದ್ದರೆ ಇದು ಒಂದು ಮೌಲ್ಯವಾಗಿದೆ ಎಂದು ಹೇಳೋಣ ಶೂನ್ಯ ಬಲದ ಸಂದರ್ಭದಲ್ಲಿ ನಾನು ಒಂದು ತಂತಿನಿಂದ ಪ್ರಾರಂಭಿಸುತ್ತಿದ್ದೇನೆ ಏಕೆಂದರೆ ಶೂನ್ಯ ಬಲಕ್ಕೆ ವಿರುದ್ಧವಾಗಿ ಬೆಳೆಯುವ ಒಂದೇ ತಂತು ಇದೆ ತಂತು ಗೋಡೆಯನ್ನು ಹೆಚ್ಚು ತಳ್ಳುತ್ತಲೇ ಇರುತ್ತದೆ ಶೂನ್ಯ ಬಲದ ಅಡಿಯಲ್ಲಿ ಕವಲೊಡೆಯುವ ಅಂತರದ ಮೌಲ್ಯ ಏನೇ ಇರಲಿ ಕವಲೊಡೆಯುವಿಕೆಯನ್ನು ರಚಿಸಿದರೂ ಸಹ ಕವಲೊಡೆಯುವಿಕೆಯು ಗೋಡೆಯೊಂದಿಗೆ ಸಂಪರ್ಕದಲ್ಲಿರುವುದಿಲ್ಲ ಸಂಪರ್ಕಿಸುವ ತಂತುಗಳ ಸಂಖ್ಯೆ ಒಂದಾಗಿ ಉಳಿಯುತ್ತದೆ ಆದರೆ ನೀವು ಬಲವನ್ನು ಹೆಚ್ಚಿಸಿದಾಗ ನೀವು ಸಂಪರ್ಕಿಸುವ ತಂತುಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ನೋಡುತ್ತೀರಿ ಏಕೆಂದರೆ ಈ ತಂತು ಗೋಡೆಗೆ ತಳ್ಳಿದರೂ ಸಹ ಅದು ನಿಧಾನವಾಗಿ ತಳ್ಳುತ್ತದೆ ಮತ್ತು ಕವಲೊಡೆಯುವ ತಂತು ನಿಜವಾಗಿ ಬೆಳೆಯುತ್ತದೆ ಯಾವುದೇ ಬಲದ ಪರಿಸ್ಥಿತಿಗಳಲ್ಲಿ ಮತ್ತು ನಂತರ ಸಮತಲ ತಂತುಗಳನ್ನು ಹಿಡಿದಿಡುತ್ತದೆ ಅಂತಿಮವಾಗಿ ಪ್ರತಿಯೊಂದು ಸಂದರ್ಭಕ್ಕೂ ಒಂದು ಡ್ರಾಪ್ ಇದೆ ಎಂದು ನೀವು ನೋಡುತ್ತೀರಿ ಇದು ಮತ್ತೊಂದು ಪ್ರಕರಣಕ್ಕೆ ಸ್ಟಾಲ್ ಬಲಕ್ಕೆ ಅನುರೂಪವಾಗಿದೆ ಕವಲೊಡೆಯುವ ಅಂತರವನ್ನು ಹೆಚ್ಚಿಸಿದಾಗ ಈ ವಕ್ರಾಕೃತಿಗಳು ಮುಂದುವರಿಯುತ್ತಿರುವುದನ್ನು ನೀವು ನೋಡುತ್ತೀರಿ ನಾವು ಒಂದು ರೀತಿ ಹೇಳೋದಾದರೆ ಇದು ಕಡಿಮೆ Dbr ಮೌಲ್ಯ Dbr 1 Dbr 2 Dbr 3 ನೀವು Dbr ನ ಚಿಕ್ಕ ಮೌಲ್ಯವನ್ನು ಬಳಸಿದರೆ ಮತ್ತು ನಂತರ Dbr ಮೌಲ್ಯಗಳನ್ನು ಹೆಚ್ಚಿಸಿದರೆ ನಿಮ್ಮ ವಕ್ರಾಕೃತಿಗಳು ಮೇಲಕ್ಕೆ ಹೋಗುತ್ತವೆ ಈ ವ್ಯವಸ್ಥೆಯು ಹೇಗೆ ಬದಲಾಗಬಹುದು ಮತ್ತು ನೆಟ್ವರ್ಕ್ ನ ಕವಲೊಡೆಯುವ ವಾಸ್ತುಶಿಲ್ಪದಿಂದ ವ್ಯವಸ್ಥೆಯ ಸ್ಟಾಲ್ ಬಲವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಮತ್ತು ಅದು Dbr ಮತ್ತು Dbr ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ನೆಟ್ವರ್ಕ್ ನ ಬೆಳವಣಿಗೆಯ ವಿವರ ಯಾವುದು ನಾನು ವ್ಯವಸ್ಥೆಯಲ್ಲಿನ ಒಟ್ಟು ತಂತುಗಳ ಸಂಖ್ಯೆಯನ್ನು ನಿರ್ಬಂಧಿಸಿದ್ದೇನೆ ಎಂದು ಊಹಿಸಿದರೆ ಮತ್ತು ಎನ್ ತಂತು ವ್ಯವಸ್ಥೆಯಲ್ಲಿನ ಒಟ್ಟು ತಂತುಗಳ ಸಂಖ್ಯೆ ಆಗಿರುತ್ತದೆ ನೀವು ನೋಡುವುದು ಬಲ ವೇಗದ ತಿರುವು ಇದು ಮತ್ತೆ ಒಂದೇ ತಂತುಗಾಗಿ ಸ್ಟಾಲ್ ಬಲ ಆಗಿದೆ ನೀವು ಸ್ಟಾಲ್ ಬಲವನ್ನು ಹೆಚ್ಚಿಸಿದಂತೆ ನೀವು ನೋಡುತ್ತೀರಿ ಇದನ್ನು ಬಣ್ಣ ಮಾಡುತ್ತೇನೆ ಅದು ಸ್ಟಾಲ್ ಬಲ ಅಥವಾ ತಂತುಗಳ ಸಂಖ್ಯೆ ಅಲ್ಲ ನೀವು ಆರಂಭದಲ್ಲಿ ಈ ರೀತಿ ಕಾಣುವ ವಕ್ರಾಕೃತಿಗಳನ್ನು ಹೊಂದಿರುತ್ತೀರಿ ಮತ್ತು ಅಂತಿಮವಾಗಿ ಈ ದಿಕ್ಕಿನಲ್ಲಿ ನೀವು ತಂತುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಿದ್ದೀರಿ ಪ್ರೊಫೈಲ್ ನಿಂದ ನೀವು ತಂತುಗಳ ಸಂಖ್ಯೆಯನ್ನು ಹೆಚ್ಚಿಸುವಾಗ Nfl ನ ಒಂದು ನಿರ್ದಿಷ್ಟ ಮೌಲ್ಯವನ್ನು ಮೀರಿ ನಿಮ್ಮ ವಕ್ರರೇಖೆಯು ಕಾನ್ಕೇವ್ ಆಗಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಬಲ ತುದಿಯು ಕಾನ್ಕೇವ್ ಮತ್ತು ಎಡ ತುದಿಯು ಕಾನ್ವೆಕ್ಸ್ ಆಗಿರುತ್ತದೆ ತಂತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ ಬಲದ ವೇಗದ ವಕ್ರರೇಖೆಯನ್ನು ಹೆಚ್ಚು ಕಾನ್ಕೇವ್ ಮಾಡುತ್ತದೆ ಇದರರ್ಥ ವ್ಯಾಪಕ ಶ್ರೇಣಿಯ ಬಲ ಕೋಶಗಳು ಬಲ ಸ್ವತಂತ್ರ ರೀತಿಯಲ್ಲಿ ಚಾಚಿಕೊಂಡಿರುತ್ತವೆ ಎಂದು ನೀವು ವ್ಯವಸ್ಥೆಯಲ್ಲಿನ ತಂತುಗಳ ಸಂಖ್ಯೆ ಬಲದ ಕಾರ್ಯವಾಗಿ ಸಂಪರ್ಕಿಸುವ ತಂತುಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಇದು Nfl ನ ಮೌಲ್ಯದಲ್ಲಿ ಹೆಚ್ಚಾಗುವುದರೊಂದಿಗೆ ಇರುತ್ತದೆ ಆದರೆ ಒಂದು ಸ್ಟಾಲ್ ಬಲವನ್ನು ಮೀರಿ ತೀಕ್ಷ್ಣವಾದ ಕುಸಿತವಿರುತ್ತದೆ ಏಕೆಂದರೆ ಮೊದಲ ತಂತು ಹೆಚ್ಚಾಗುವುದಿಲ್ಲ ಮತ್ತು ಕವಲೊಡೆಯುವುದಿಲ್ಲ ಇದರೊಂದಿಗೆ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಕೊನೆಯಲ್ಲಿ ಹೇಳೋದಾದರೆ ಎರಡು ಪ್ರಮುಖ ಸಂದೇಶಗಳಿವೆ ಎಂದು ಒಂದು Dbr ಮತ್ತು Dwall ಗೆ ಸಾಪೇಕ್ಷ ಅನುಪಾತವಾಗಿದ್ದು ಅದು ಬಲ ವೇಗ ವಕ್ರಾಕೃತಿಗಳ ಸ್ವರೂಪವನ್ನು ನಿರ್ದೇಶಿಸುತ್ತದೆ ಎರಡನೆಯದು ತಂತು ದೃಷ್ಟಿಕೋನ ಏಕೆಂದರೆ ನಾವು ವ್ಯವಸ್ಥೆಯಲ್ಲಿ ಕೇವಲ ಮೂರು ತಂತುಗಳನ್ನು ಹೊಂದಿದ್ದರೂ ಸಹ ಇದು ಒಂದು ನಿರ್ದಿಷ್ಟ ಜಿಯೋಮೆಟ್ರಿ ಮತ್ತು ಇದು ಮತ್ತೊಂದು ಜಿಯೋಮೆಟ್ರಿ ಆಗಿರಬಹುದು ಆದ್ದರಿಂದ ತಂತುಗಳ ಜಿಯೋಮೆಟ್ರಿ ಯಾವುದು ಎಂಬುದರ ಆಧಾರದ ಮೇಲೆ ಬಲ ವೇಗದ ವಕ್ರರೇಖೆಯ ಸ್ವರೂಪದಲ್ಲಿ ವ್ಯತ್ಯಾಸವಿರುತ್ತದೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು